ಹಲೋ ಮೂಲ ವಿದ್ಯುತ್ ಸರ್ಕ್ಯೂಟ್ಗಳelectrical circuits ಕೋರ್ಸ್ಗೆ ಸ್ವಾಗತ ನನ್ನ ಹೆಸರು ಅಂಕುಶ್ ಶರ್ಮಾ ಐಐಟಿ ಕಾನ್ಪುರದಲ್ಲಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಶೈಕ್ಷಣಿಕ ಅನುಭವದ ಜೊತೆಗೆ ಸುಮಾರು 18 ವರ್ಷಗಳ ಕಾಲ ಐಟಿ ಉದ್ಯಮದಲ್ಲಿಯೂ ಅನುಭವವಿದೆ ಆದ್ದರಿಂದ ಇಂದು ನಾವು ಮೂಲ ವಿದ್ಯುತ್ ಸರ್ಕ್ಯೂಟ್ನ ಕೆಲವು ಪ್ರಮುಖ ಪರಿಕಲ್ಪನೆಯ ಬಗ್ಗೆ ಚರ್ಚಿಸುತ್ತೇವೆ ಈ ನಿರ್ದಿಷ್ಟ ವಿಷಯ ಏಕೆ ಬೇಕು ಎಂದು ಕಲಿಸಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ವಿವರವಾದ ಮೊದಲ ಪ್ರಶ್ನೆಗೆ ಹೋಗುವ ಮೊದಲು ನೀವು ಈ ನಿರ್ದಿಷ್ಟ ವಿಷಯವನ್ನು ಏಕೆ ಅಧ್ಯಯನ ಮಾಡಲು ಬಯಸುತ್ತೀರಿ ಎಂದು ನೀವು ಕೇಳುತ್ತಿರಬಹುದು ವಿದ್ಯುತ್ ಮತ್ತು ಕಾಂತೀಯತೆಯು ಮಾನವಕುಲಕ್ಕೆ ಯುಗದಿಂದಲೂ ತಿಳಿದಿದ್ದರೂ ತಾಂತ್ರಿಕ ಅಂಶ ಅಥವಾ ವಿದ್ಯುತ್ ಮತ್ತು ಕಾಂತೀಯತೆಯ ಪರಿಕಲ್ಪನಾ ಯೋಜನೆಯನ್ನು 19ನೇ ಶತಮಾನದವರೆಗೆ ಅಭಿವೃದ್ಧಿಪಡಿಸಲಾಗಿಲ್ಲ ಎಂದು ನಾವು ಹೇಳಬಹುದು ಆದ್ದರಿಂದ ವೋಲ್ಟಾ ಮತ್ತು ಗಾಲ್ವಾನಿಯಂತಹ ವಿಜ್ಞಾನಿಗಳು ರಾಸಾಯನಿಕ ಪ್ರಕ್ರಿಯೆಗಳಿಂದ ವಿದ್ಯುತ್ ಉತ್ಪಾದಿಸುವ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದಾಗ ವಿದ್ಯುತ್ ಶಕ್ತಿಯ ಮೂಲಭೂತ ಅಂಶಗಳು ಚಿತ್ರಕ್ಕೆ ಬಂದವು ಹೆನ್ರಿಯಂತಹ ಇತರ ವಿಜ್ಞಾನಿಗಳು ಪ್ರಚೋದನೆಯ ಪರಿಕಲ್ಪನೆಯನ್ನು ನೀಡಿದರು ಮತ್ತು ನಂತರ 1873 ರ ಸುಮಾರಿಗೆ ವಿದ್ಯುತ್ ಮತ್ತು ಕಾಂತೀಯತೆಗೆ ಸಂಬಂಧಿಸಿದ ಎಲ್ಲಾ ಹಿಂದಿನ ಕೃತಿಗಳ ಸಂಕಲನವಾದ ಮ್ಯಾಕ್ಸ್ವೆಲ್ನMaxwell's ಸಮೀಕರಣವನ್ನು ಪ್ರಕಟಿಸಲಾಯಿತು ಈಗ ಮ್ಯಾಕ್ಸ್ವೆಲ್ನ ವಿದ್ಯುತ್ ಮತ್ತು ಕಾಂತೀಯತೆಯ ಸಮೀಕರಣಗಳನ್ನು ನೋಡಿದರೆ ಅವು ಹೆಚ್ಚಾಗಿ ವಿದ್ಯುತ್ ಕ್ಷೇತ್ರದ ಬಗ್ಗೆ ಮಾತನಾಡುತ್ತಿವೆ ವಿದ್ಯುತ್ ಮತ್ತು ಕಾಂತೀಯತೆಯ ಕಮರ್ಸಶಿಯಲ್ ಆಸಕ್ತಿಯನ್ನು ಪರಿಶೀಲಿಸಿದರೆ ಅವು ವೋಲ್ಟೇಜ್ ಮತ್ತು ಕರೆಂಟ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತದೆ ಆದ್ದರಿಂದ ನಾವು ಮೂಲ ವಿದ್ಯುತ್ ಸರ್ಕ್ಯೂಟ್ಗಳಲ್ಲಿ ಆಸಕ್ತಿ ಹೊಂದಿದ್ದೇವೆ ಅಂದರೆ ಇಲ್ಲಿ ನಾವು ವಿದ್ಯುತ್ ಕ್ಷೇತ್ರಕ್ಕಿಂತ ವೋಲ್ಟೇಜ್ ಮತ್ತು ಪ್ರವಾಹವನ್ನು ವಿಶ್ಲೇಷಿಸಲು ಹೆಚ್ಚು ಆಸಕ್ತಿ ಹೊಂದಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಪಠ್ಯದಲ್ಲಿ ನಾವು ಮೂಲ ಸರ್ಕ್ಯೂಟ್ಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ವಿದ್ಯುತ್ ಮತ್ತು ಅದರ ಕಾಂತೀಯತೆ ಮತ್ತು ವೋಲ್ಟೇಜ್ ಮತ್ತು ಪ್ರವಾಹದೊಂದಿಗಿನ ಸಂಬಂಧವನ್ನು ವಿಶ್ಲೇಷಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನಾವು ಕೋರ್ಸ್ ವಿಷಯದ ಮೂಲಕ ಹೋದರೆ ಮೊದಲ ವಾರ ನಾವು ಮೂಲ ಸರ್ಕ್ಯೂಟ್ ಅಂಶಗಳು ಮತ್ತು ತರಂಗರೂಪಗಳನ್ನು ಚರ್ಚಿಸುತ್ತೇವೆ ಮತ್ತು 2 ನೇ ವಾರದಲ್ಲಿ ಜಾಲರಿ ಮತ್ತು ನೋಡ್ ವಿಶ್ಲೇಷಣೆಯನ್ನು ಚರ್ಚಿಸುತ್ತೇವೆ ನೆಟ್ವರ್ಕ್ ಪ್ರಮೇಯಗಳು ಬಹಳ ಮುಖ್ಯವೆಂದು ನಮಗೆ ತಿಳಿದಿರುವ ಕಾರಣ ಮುಂದಿನ 2 ವಾರಗಳನ್ನು ನೆಟ್ವರ್ಕ್ ಪ್ರಮೇಯಗಳಿಗಾಗಿ ಮೀಸಲಿಡುತ್ತೇವೆ ಮೊದಲ ಮತ್ತು ಎರಡನೇ ಕ್ರಮಾಂಕದ ನೆಟ್ವರ್ಕ್ಗಳನ್ನು ಅದರ ನಂತರ ಚರ್ಚಿಸಲಾಗುವುದು ಲ್ಯಾಪ್ಲೇಸ್ ರೂಪಾಂತರ ಮತ್ತು ಅದರ ಅಪ್ಲಿಕೇಶನ್ ಅನ್ನು 6 ನೇ ವಾರದಲ್ಲಿ ಚರ್ಚಿಸಲಾಗುವುದು 7 ನೇ ವಾರದಲ್ಲಿ ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ಬಳಸಿಕೊಂಡು ಸರ್ಕ್ಯೂಟ್ ವಿಶ್ಲೇಷಣೆಯನ್ನುಚರ್ಚಿಸುತ್ತೇವೆ 8 ನೇ ವಾರದಲ್ಲಿ ನಾವು 2 ಪೋರ್ಟ್ ನೆಟ್ವರ್ಕ್ಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ವಿದ್ಯುತ್ ಸರ್ಕ್ಯೂಟ್ಗಳಲ್ಲಿ ಸೈನುಸೈಡಲ್ ವಿಶ್ಲೇಷಣೆಯು ಒಂದು ಪ್ರಮುಖ ಅಂಶವಾಗಿರುವುದರಿಂದ ನಾವು ಸೈನುಸೈಡಲ್ ಸ್ಥಿರ ಸ್ಥಿತಿಯ ವಿಶ್ಲೇಷಣೆಗಾಗಿ ಕನಿಷ್ಠ 2 ವಾರಗಳನ್ನು ಮೀಸಲಿಡುತ್ತೇವೆ ನಂತರ ವಿದ್ಯುತ್ ಮತ್ತು ಇತರ ರೀತಿಯ ವ್ಯವಸ್ಥೆಗಳ ನಡುವಿನ ಸಂಬಂಧವನ್ನು ನೋಡುತ್ತೇವೆ ಇಲ್ಲಿ ನಾವು ವಿದ್ಯುತ್ ಮತ್ತು ಇತರ ಅನಲಾಗಸ್ ವ್ಯವಸ್ಥೆಗಳ ನಡುವಿನ ಸಂಭಂದವನ್ನು ಸ್ಥಾಪಿಸುತ್ತೇವೆ ಮತ್ತು ಅಂತಿಮವಾಗಿ ಸ್ಟೇಟ್ ವೇರಿಯಬಲ್ ವಿಶ್ಲೇಷಣೆಯ ಬಗ್ಗೆ ಮಾತನಾಡುತ್ತೇವೆ ನೀವು ಉಲ್ಲೇಖ ಪುಸ್ತಕಗಳು ಚಾರ್ಲ್ಸ್ ಅಲೆಕ್ಸಾಂಡರ್ ಮತ್ತು ಮ್ಯಾಥ್ಯೂ ಸದಿಕು ಅವರ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಎಂಬ ಪುಸ್ತಕವನ್ನು ಅನುಸರಿಸಿ ವ್ಯಾನ್ ವಾಲ್ಕೆನ್ಬರ್ಗ್ ಅವರಿಂದ ನೆಟ್ವರ್ಕ್ ಅನಾಲಿಸಿಸ್ ಎಂಬ ಪುಸ್ತಕ ಮತ್ತು ಡಿ ರಾಯ್ ಚೌಧರಿD Roy Choudhury ಅವರ ನೆಟ್ವರ್ಕ್ ಮತ್ತು ಸಿಸ್ಟಮ್ಸ್ ಎಂಬ ಪುಸ್ತಕವನ್ನು ಸಹ ನೀವು ಅನುಸರಿಸಬಹುದು ಈಗ ಈ ತರಗತಿಯಲ್ಲಿ ನಾವು ವಿದ್ಯುತ್ ಸರ್ಕ್ಯೂಟ್ಗಳ ಮೂಲ ಪರಿಕಲ್ಪನೆಗಳ ಬಗ್ಗೆ ಹೆಚ್ಚು ಮಾತನಾಡುತ್ತೇವೆ ಹಾಗಾದರೆ ಆ ಪರಿಕಲ್ಪನೆಗಳು ಯಾವುವು ಮೊದಲು ನಾವು ವಿದ್ಯುತ್ ಸರ್ಕ್ಯೂಟ್ ಬಗ್ಗೆ ಮಾತನಾಡೋಣ ಆದ್ದರಿಂದ ವಿದ್ಯುತ್ ಸರ್ಕ್ಯೂಟ್ ಎಂಬುದು ವಿದ್ಯುತ್ ಅಂಶಗಳ ಪರಸ್ಪರ ಸಂಪರ್ಕವಲ್ಲ ನೀವು ಕೇವಲ ಒಂದು ವೋಲ್ಟೇಜ್ ಮೂಲ ದೀಪ ಮತ್ತು ತಂತಿಗಳನ್ನು ಹೊಂದಿರುವ ಫ್ಲ್ಯಾಷ್ ಲೈಟ್ ಬಗ್ಗೆ ಯೋಚಿಸಬಹುದು ಆದ್ದರಿಂದ ಇದು ಸರಳ ವಿದ್ಯುತ್ ಸರ್ಕ್ಯೂಟ್ ಆಗಿದೆ ಆದರೆ ವಾಸ್ತವದಲ್ಲಿ ನೀವು ಅಂತಹ ಸರಳ ಸರ್ಕ್ಯೂಟ್ಗಳನ್ನು ನೋಡುವುದಿಲ್ಲ ಬದಲಿಗೆ ನೀವು ಅನೇಕ ಘಟಕಗಳನ್ನು ಹೊಂದಿರುವ ಸಂಕೀರ್ಣ ಸರ್ಕ್ಯೂಟ್ಗಳನ್ನು ನೋಡುತ್ತೀರಿ ಆದ್ದರಿಂದ ಈ ಕೋರ್ಸ್ನಲ್ಲಿ ಸರ್ಕ್ಯೂಟ್ನ ವರ್ತನೆಯನ್ನು ಅಧ್ಯಯನ ಮಾಡುವ ಮೂಲಕ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ಪ್ರಯತ್ನಿಸುತ್ತೇವೆ ನಾವು ಬಿಹೇವಿಯರ್ ಅನ್ನು ಏಕೆ ಅಧ್ಯಯನ ಮಾಡಬೇಕಾಗಿದೆ ಇಲ್ಲಿ ನಿರ್ದಿಷ್ಟ ಇನ್ಪುಟ್ಗೆ ಸರ್ಕ್ಯೂಟ್ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ನಿರ್ದಿಷ್ಟ ನೆಟ್ವರ್ಕ್ಗೆ ನೀವು ಇನ್ಪುಟ್ ನೀಡಿದಾಗ ನೀವು ಒದಗಿಸಿದ ಇನ್ಪುಟ್ನ ಆಧಾರದ ಮೇಲೆ ಅದು ಪ್ರತಿಕ್ರಿಯಿಸುತ್ತದೆ ಎಂದು ನೀವು ನೋಡಬಹುದು ಆದ್ದರಿಂದ ಇನ್ಪುಟ್ ಮತ್ತು ಪ್ರತಿಕ್ರಿಯೆಯ ನಡುವಿನ ಸಂಬಂಧವನ್ನು ಸ್ಥಾಪಿಸಲು ನಾವು ಹೇಗಾದರೂ ಮಾಡಬೇಕು ಮತ್ತು ನಂತರ ಸರ್ಕ್ಯೂಟ್ನ ವಿವಿಧ ಅಂಶಗಳು ಹೇಗೆ ಸಂವಹನ ನಡೆಸುತ್ತವೆ ಎಂಬುದನ್ನು ನಾವು ನೋಡುತ್ತೇವೆ ಈಗ ನಾವು ಚಾರ್ಜ್ ಬಗ್ಗೆ ಮಾತನಾಡೋಣ ಚಾರ್ಜ್ಎಂದರೇನು ಚಾರ್ಜ್ ಪರಮಾಣು ಕಣದ ವಿದ್ಯುತ್ ಆಸ್ತಿಯಾಗಿದ್ದು ಅದರಲ್ಲಿ ಯಾವ ವಸ್ತುವನ್ನು ತಯಾರಿಸಲಾಗುತ್ತದೆ ಆದ್ದರಿಂದ ನಿಮ್ಮ ಸುತ್ತಲಿನ ಯಾವುದನ್ನಾದರೂ ನೀವು ನೋಡಿದರೆ ಅದು ಅಣುಗಳಿಂದ ಕೂಡಿದೆ ಮತ್ತು ನಂತರ ಅಣುಗಳು ಪರಮಾಣುಗಳಿಂದ ಕೂಡಿದೆ ಎಂದು ನೀವು ನೋಡುತ್ತೀರಿ ಪರಮಾಣುವಿನ ಒಳಗೆ ನೀವು ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ಮೂಲತಃ ಪ್ರತಿ ಪರಮಾಣು ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳಾದ 3 ಪ್ರಮುಖ ಅಂಶಗಳನ್ನು ಒಳಗೊಂಡಿರುತ್ತದೆ ವಿದ್ಯುತ್ ವಿದ್ಯುದಾವೇಶವು ಎಲ್ಲಾ ವಿದ್ಯುತ್ ವಿದ್ಯಮಾನಗಳನ್ನು ವಿವರಿಸಲು ಅಗತ್ಯವಾದ ಸರ್ಕ್ಯೂಟ್ನ ಮೂಲಭೂತ ಪ್ರಮಾಣವಾಗಿದೆ ಪ್ರೋಟಾನ್ ಧನಾತ್ಮಕ ಆವೇಶದ ಕಣವಾಗಿದ್ದರೆ ಎಲೆಕ್ಟ್ರಾನ್ ರುಣಾತ್ಮಕ ಆವೇಶದ ಕಣ ಎಂದು ತಿಳಿದಿದೆ ಪ್ರತಿ ಎಲೆಕ್ಟ್ರಾನ್ 1 60210 19 ಕೂಲಂಬ್ಗೆ ಸಮಾನವಾದ ಚಾರ್ಜ್ ಅನ್ನು ಹೊಂದಿರುತ್ತದೆ ಏಕೆಂದರೆ ಕೂಲಂಬ್ಸ್ ಬಳಸಿ ವಿದ್ಯುತ್ ಚಾರ್ಜ್ ಅನ್ನು ಅಳೆಯಲಾಗುತ್ತದೆ ಈಗ ಮತ್ತೊಂದೆಡೆ ಪ್ರೋಟಾನ್ ಧನಾತ್ಮಕವಾಗಿ ಚಾರ್ಜ್ ಆಗುತ್ತದೆ ಮತ್ತು ಇದು ಎಲೆಕ್ಟ್ರಾನ್ನಂತೆಯೇ ಇರುತ್ತದೆ ಆದರೆ ಧನಾತ್ಮಕ ಚಿಹ್ನೆಯೊಂದಿಗೆ ಅಂದರೆ 1 60210 19 ಈಗ 1 ಕೂಲಂಬ್ ಚಾರ್ಜ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇರುತ್ತವೆ ಎಂದು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ನೀವು 1 ಅನ್ನು 1 60210 19ರಿಂದ ಭಾಗಿಸುತ್ತೀರಿ 1 ಕೂಲಂಬ್ ಚಾರ್ಜ್ನಲ್ಲಿ 6 241018 ಎಲೆಕ್ಟ್ರಾನ್ಗಳಂತೆ ಇರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನೀವು ಪಡೆಯುತ್ತೀರಿ ಈಗ ವಿದ್ಯುತ್ ಚಾರ್ಜ್ ಸಂರಕ್ಷಣೆಯ ನಿಯಮವನ್ನು ಅನುಸರಿಸುತ್ತದೆ ಅದು ಚಾರ್ಜ್ ಅನ್ನು ರಚಿಸಲಾಗುವುದಿಲ್ಲ ಅಥವಾ ನಾಶಗೊಳಿಸಲಾಗುವುದಿಲ್ಲ ಎಂದು ಹೇಳುತ್ತದೆ ಈಗ ವಿದ್ಯುತ್ ಪ್ರವಾಹದ ಬಗ್ಗೆ ಮಾತನಾಡೋಣ ಏಕೆಂದರೆ ವಿದ್ಯುತ್ ಪ್ರವಾಹವು ಒಂದು ನಿರ್ದಿಷ್ಟ ಅಂಶದಲ್ಲಿ ಹರಿಯುವ ಚಾರ್ಜ್ನಿಂದ ಪಡೆಯಲಾಗಿದೆ ಈ ಚಿತ್ರದಲ್ಲಿ ಬ್ಯಾಟರಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಎಮ್ಎಫ್ ನ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಈಗ ನೀವು ವಾಹಕ ತಂತಿಯನ್ನು ಬ್ಯಾಟರಿಗೆ ಸಂಪರ್ಕಿಸಿದಾಗ ಅದು ಎಲೆಕ್ಟ್ರಾನ್ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುತ್ತದೆ ಚಾರ್ಜ್ನ ಈ ಚಲನೆಯು ವಿದ್ಯುತ್ ಪ್ರವಾಹ ಎಂಬ ವಿದ್ಯಮಾನಗಳನ್ನು ಸೃಷ್ಟಿಸುತ್ತದೆ ಲೋಹೀಯ ವಾಹಕದಲ್ಲಿನ ಕರೆಂಟ್ ಎಲೆಕ್ಟ್ರಾನ್ಗಳ ಹರಿವಿನಿಂದ ಕೂಡಿದ್ದರೂ ಸಾಂಪ್ರದಾಯಿಕವಾಗಿ ಇದನ್ನು ಧನಾತ್ಮಕ ಆವೇಶದ ನಿವ್ವಳ ಹರಿವಿನಂತೆ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ನೀವು ಲೆಕ್ಕಾಚಾರ ಮಾಡಿ ನೋಡಿದರೆ ಕರೆಂಟ್ ಹರಿವು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿರುತ್ತದೆ ಎಂದು ನೀವು ನೋಡುತ್ತೀರಿ ನಾವು ವಿದ್ಯುತ್ ಕರೆಂಟ್ಅನ್ನು ವ್ಯಾಖ್ಯಾನಿಸಿದಾಗ ಅನುಸರಿಸುವಕ ಕನ್ವೆಶನ್ ಇದಾಗಿದೆ ಈಗ ವಿದ್ಯುತ್ ಕರೆಂಟ್ ಅನ್ನು ಚಾರ್ಜ್ನ ಸಮಯ ದರ ಬದಲಾವಣೆ ಎಂದು ವ್ಯಾಖ್ಯಾನಿಸಬಹುದು ನೀವು ಸರಳವಾಗಿ I dq dt ಅನ್ನು ವ್ಯಾಖ್ಯಾನಿಸಬಹುದು ಯುನಿಟ್ ಸಮಯದಲ್ಲಿ ನಿರ್ದಿಷ್ಟ ಮೇಲ್ಮೈಯಲ್ಲಿ ಹರಿಯುವ ಚಾರ್ಜ್ ಪ್ರಮಾಣ ಎಂದು ಇದನ್ನು ವ್ಯಾಖ್ಯಾನಿಸಲಾಗಿದೆ ಕರೆಂಟ್ ಅನ್ನು ಆಂಪಿಯರ್ ಬಳಸಿ ವ್ಯಕ್ತಪಡಿಸಲಾಗುತ್ತದೆ ಮತ್ತು 1 ಆಂಪಿಯರ್ ಅನ್ನು ಸೆಕೆಂಡಿಗೆ 1 ಕೂಲಂಬ್ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಈಗ ಒಂದು ನಿರ್ದಿಷ್ಟ ಮೇಲ್ಮೈಯಲ್ಲಿ ಸಮಯದ t0 ರಿಂದ t ನಡುವೆ ಎಷ್ಟು ಚಾರ್ಜ್ ಅನ್ನು ವರ್ಗಾಯಿಸಲಾಗಿದೆ ಎಂದು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ಮೇಲಿನ ಸಮೀಕರಣವನ್ನು ಕರೆಂಟ್ಗಾಗಿ ಸಂಯೋಜಿಸುವ ಮೂಲಕ ನೀವು ಸರಳವಾಗಿ ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ನೀವು Q ಅನ್ನು ಪಡೆಯುತ್ತೀರಿ Q≜t0tidt ಈಗ ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಇದರಿಂದ ನೀವು ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ 4600 ಎಲೆಕ್ಟ್ರಾನ್ಗಳಿಂದ ಎಷ್ಟು ಚಾರ್ಜ್ ಅನ್ನು ಪ್ರತಿನಿಧಿಸಲಾಗುತ್ತದೆ ಈಗ 1 ಎಲೆಕ್ಟ್ರಾನ್ನ ಚಾರ್ಜ್ 1 60210 19 ಎಂದು ನಿಮಗೆ ತಿಳಿದಿರುವ ಕಾರಣ ಆದ್ದರಿಂದ 4600 ಎಲೆಕ್ಟ್ರಾನ್ಗಳಿಗೆ ಒಟ್ಟು ಚಾರ್ಜ್ 4600 ಅನ್ನು 1 60210 19 ರಿಂದ ಗುಣಿಸುತ್ತದೆ ಆದ್ದರಿಂದ ನೀವು ಮೈನಸ್ 7 63910 16 ಕೂಲಂಬ್ ಪಡೆಯುತ್ತೀರಿ ಈಗ ಇದಕ್ಕೆ ವಿರುದ್ಧವಾಗಿ 6 ಮಿಲಿಯನ್ ಪ್ರೋಟಾನ್ಗಳಿಂದ ಎಷ್ಟು ಚಾರ್ಜ್ ಅನ್ನು ಪ್ರತಿನಿಧಿಸಲಾಗುತ್ತಿದೆ ಎಂದು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಪ್ರೋಟಾನ್ಗೆ ಚಾರ್ಜ್ 1 60210 19 ಇರುತ್ತದೆ ಈಗ 6 ಮಿಲಿಯನ್ ಪ್ರೋಟಾನ್ಗಳಿಗೆ1 60210 19ಗುಣಿಸಿದಾಗ ಅದು ಪ್ರತಿ ಪ್ರೋಟಾನ್ಗೆ ಕೂಲಂಬ್ ಚಾರ್ಜ್ 6106 ರಿಂದ ಗುಣಿಸಲ್ಪಡುತ್ತದೆ ಆದ್ದರಿಂದ 9 61210 13 ಕೂಲಂಬ್ ಪಡೆಯುತ್ತೀರಿ ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಟರ್ಮಿನಲ್ಗೆ ಪ್ರವೇಶಿಸುವ ಒಟ್ಟು ಚಾರ್ಜ್ನ ಅನ್ನು q5tsin 4t mC ನಂತಹ ಕೆಲವು ಅಭಿವ್ಯಕ್ತಿಯಿಂದ ನೀಡಿದರೆ ಕರೆಂಟ್ಅನ್ನು ನೀವು ಹೇಗೆ ಲೆಕ್ಕ ಹಾಕುತ್ತೀರಿ ಏಕೆಂದರೆ ಪ್ರಸ್ತುತ idqdt ನೀವು ಸಮಯಕ್ಕೆ ಸಂಬಂಧಿಸಿದಂತೆ q ಅನ್ನು ಸರಳವಾಗಿ ಬೇರ್ಪಡಿಸಬೇಕು ಆದ್ದರಿಂದ ನೀವು ddt5tsin 4πt ಅನ್ನು ಪಡೆಯುತ್ತೀರಿ ಆದ್ದರಿಂದ ಅದು ಕೇವಲ5sin 4πt 20πtcos 4πt ಆಗಿದೆ ಇದು ಕೂಲಂಬ್ ಚಾರ್ಜ್ನ ವ್ಯುತ್ಪನ್ನವಾಗಿದೆ ಇದನ್ನು ಪ್ರಶ್ನೆಯಲ್ಲಿ ನೀಡಲಾಗಿದೆ ಈಗ ನಾವು t0 5 ಸೆಕೆಂಡ್ ಸಮಯದಲ್ಲಿ ಕರೆಂಟ್ಅನ್ನು ಲೆಕ್ಕ ಹಾಕಬೇಕು ಇದರರ್ಥ ನೀವು ಪಡೆದ ಯಾವುದೇ ಕರೆಂಟ್ ಮೌಲ್ಯವನ್ನು ನೀವು t ಅನ್ನು 0 5 ರೊಂದಿಗೆ ಬದಲಾಯಿಸಿ ಮತ್ತು ಅಭಿವ್ಯಕ್ತಿಗಳನ್ನು ಪರಿಹರಿಸಿದ್ದೀರಿ ಆದ್ದರಿಂದ ಇಲ್ಲಿ ನೀವು ಕರೆಂಟ್ i 31 ಅನ್ನು ಪಡೆಯುತ್ತೀರಿ ಈಗ ಕರೆಂಟ್ ಅನ್ನು ನೀಡಿದರೆ ಚಾರ್ಜ್ ಬದಲಿಗೆ ಈ ಉದಾಹರಣೆಯಲ್ಲಿ ಹೇಳುವುದು ನಾವು i3t2 tA ಎಂದು ಹೇಳುತ್ತಿದ್ದೇವೆ ಈಗ ನಾವು ವಿದ್ಯುತ್ ಟರ್ಮಿನಲ್ನಲ್ಲಿ t1 ಸೆಕೆಂಡ್ನಿಂದ t2 ಸೆಕೆಂಡ್ಗೆ ಪ್ರವೇಶಿಸುವ ಒಟ್ಟು ಚಾರ್ಜ್ ಅನ್ನು ಕಂಡುಹಿಡಿಯಬೇಕಾಗಿದೆ ಲೆಕ್ಕಾಚಾರ ಮಾಡಲು ನೀವು ಕರೆಂಟ್ ಮೌಲ್ಯವನ್ನು ಸಮಯ t1s ಮತ್ತು t2s ನಡುವೆ ಸಂಯೋಜಿಸಬೇಕಾಗಿದೆ ಆದ್ದರಿಂದ I dt ಅನ್ನು ಹೊರತುಪಡಿಸಿ ಪರಿಹರಿಸಿದರೆ ಮತ್ತು ಸಮಯ 1 ಸೆಕೆಂಡ್ನಿಂದ 2 ಸೆಕೆಂಡ್ನ ನಡುವೆ ಟರ್ಮಿನಲ್ನಲ್ಲಿ ಚಾರ್ಜ್ ನಮೂದಿಸುವ ಪ್ರಮಾಣವನ್ನು ನೀವು ಪಡೆಯುತ್ತೀರಿ ಮತ್ತು ಅದು ಈ ನಿರ್ದಿಷ್ಟ ಸಂದರ್ಭದಲ್ಲಿ 5 5 ಕೂಲಂಬ್ ಆಗಿದೆ ಈಗ ನಾವು ವೋಲ್ಟೇಜ್ ಬಗ್ಗೆ ಮಾತನಾಡೋಣ ಎಲೆಕ್ಟ್ರಾನ್ಗಳನ್ನು ನಿರ್ದಿಷ್ಟ ದಿಕ್ಕಿನಲ್ಲಿ ಸರಿಸಲು ಶಕ್ತಿ ವರ್ಗಾವಣೆ ಅಥವಾ ಕೆಲಸದ ಅಗತ್ಯವಿದೆ ಹಾಗಾದರೆ ಈ ಶಕ್ತಿಯನ್ನು ಯಾರು ನೀಡುತ್ತಾರೆ ಈ ಶಕ್ತಿಯನ್ನು ಬ್ಯಾಟರಿಯಿಂದ ಒದಗಿಸಲಾದ ಬಾಹ್ಯ ಎಮ್ಎಫ್ ಪೂರೈಸುತ್ತದೆ ಆದ್ದರಿಂದ ಬ್ಯಾಟರಿ ಎಲೆಕ್ಟ್ರಾನ್ಗಳಲ್ಲಿ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಬದಿಗೆ ಸರಿಸಲು ಕೆಲಸ ಮಾಡುತ್ತದೆ ಈ ಇಮ್ಎಫ್ ಅನ್ನು ವೋಲ್ಟೇಜ್ ಅಥವಾ ಸಂಭಾವ್ಯ ವ್ಯತ್ಯಾಸ ಎಂದೂ ಕರೆಯುತ್ತಾರೆ ಈಗ ನೀವು ವೋಲ್ಟೇಜ್ ಅನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ ವೋಲ್ಟೇಜ್ ಅನ್ನು ಒಂದು ಅಂಶದ ಮೂಲಕ ಯುನಿಟ್ ಚಾರ್ಜ್ ಅನ್ನು ಸರಿಸಲು ಅಗತ್ಯವಾದ ಶಕ್ತಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಈ ಅಂಕಿ ಅಂಶವನ್ನು ನೀವು ನೋಡಿದರೆ ಇಲ್ಲಿ ಪ್ರತಿನಿಧಿಸುವ ಅಂಶವು ಎರಡು ಟರ್ಮಿನಲ್ಗಳನ್ನುterminals ಹೊಂದಿದೆ ಒಂದು ಧನಾತ್ಮಕ ಮತ್ತು ಇನ್ನೊಂದು ಋಣಾತ್ಮಕವಾಗಿರುತ್ತದೆ ಒಂದು ಟರ್ಮಿನಲ್ ಅನ್ನು a ಮತ್ತು ಇನ್ನೊಂದನ್ನು b ಎಂದು ಗುರುತಿಸಲಾಗಿದೆ ಆದ್ದರಿಂದ ವೋಲ್ಟೇಜ್ ಆಗಿರುವ ಸಂಭಾವ್ಯ ವ್ಯತ್ಯಾಸವನ್ನು vab ಎಂದು ನೀಡಲಾಗುತ್ತದೆ ಈಗ ನೀವು vab ಮೌಲ್ಯವನ್ನು ಕಂಡುಹಿಡಿಯಬೇಕು ನೀವು ಏನು ಮಾಡುತ್ತೀರಿ 1 ಯುನಿಟ್ ಚಾರ್ಜ್ ಅನ್ನು ಬಿಂದುವಿನಿಂದ ಬಿಂದುವಿಗೆ ಸರಿಸಲು ಈ ಅಂಶದೊಂದಿಗೆ ಬಾಹ್ಯವಾಗಿ ಸಂಪರ್ಕಗೊಂಡಿರುವ ಬ್ಯಾಟರಿಯಿಂದ ಮಾಡಲ್ಪಟ್ಟ ಕೆಲಸವನ್ನು ಕಂಡುಹಿಡಿಯಲು ನೀವು ಪ್ರಯತ್ನಿಸುತ್ತೀರಿ ಆದ್ದರಿಂದ ನೀವು ಅದನ್ನು ಗಣಿತದ ದೃಷ್ಟಿಯಿಂದ ಹೇಗೆ ವ್ಯಕ್ತಪಡಿಸುತ್ತೀರಿ ನೀವು ಸರಳವಾಗಿ ಹೇಳುವುದು vab dw dq ಅನ್ನು ಹೊರತುಪಡಿಸಿ ಏನೂ ಅಲ್ಲ ಅಂದರೆ ಈ ಸಂದರ್ಭದಲ್ಲಿ ಯುನಿಟ್ ಚಾರ್ಜ್ ಅಥವಾ ಡಿಫರೆನ್ಷಿಯಲ್ ಚಾರ್ಜ್ನಿಂದ ಭಾಗಿಸಲಾಗಿದೆ ಅದಕ್ಕಾಗಿಯೇ ನಾವು ಅದನ್ನು dq ಎಂದು ಪ್ರತಿನಿಧಿಸುತ್ತಿದ್ದೇವೆ ಈಗ vab ಅನ್ನು ವೋಲ್ಟ್ ಎಂದು ನಿರೂಪಿಸಲಾಗಿದೆ ಶಕ್ತಿಯನ್ನು ಜೂಲ್ಸ್ ಬಳಸಿ ಪ್ರತಿನಿಧಿಸಲಾಗುತ್ತದೆ ಮತ್ತು q ಎಂಬುದು ನಾವು ಸಾಮಾನ್ಯವಾಗಿ ಕೂಲಂಬ್ಗಳಲ್ಲಿ ಪ್ರತಿನಿಧಿಸುವ ಚಾರ್ಜ್ ಆಗಿದೆ ಈಗ 1 ವೋಲ್ಟ್ ಅನ್ನು ಹೇಗೆ ವ್ಯಾಖ್ಯಾನಿಸಲಾಗಿದೆ 1 ವೋಲ್ಟ್ ಏನೂ ಅಲ್ಲ ಪ್ರತಿ ಕೂಲಂಬ್ಗೆ 1 ಜೌಲ್ ಅಂದರೆ 1 ಜೂಲ್ನಂತೆ ಪ್ರತಿ ಕೂಲಂಬ್ಗೆ 1 ನ್ಯೂಟನ್ ಮೀಟರ್ 1 ನ್ಯೂಟನ್ ಮೀಟರ್ ಹೊರತುಪಡಿಸಿ ಏನೂ ಅಲ್ಲ ಈಗ ಸಕಾರಾತ್ಮಕ ಮತ್ತು ಋಣಾತ್ಮಕ ಚಿಹ್ನೆಯು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ನೀವು ಚಿಹ್ನೆಯನ್ನು ಬದಲಾಯಿಸಿದಾಗ ನೀವು ಕೇವಲ vabಗೆ ವಿರುದ್ಧವಾಗಿರುತ್ತೀರಿ ಆದ್ದರಿಂದ ನೀವು ಬದಲಾಯಿಸಿದರೆ ಹಿಂದಿನ ಚಿತ್ರದಲ್ಲಿ ಜೊತೆಗೆ ಮೈನಸ್ ಚಿಹ್ನೆಯೊಂದಿಗೆ ಮತ್ತು ಟರ್ಮಿನಲ್ಗಳ vabನಲ್ಲಿ ಪ್ಲಸ್ ಚಿಹ್ನೆಯೊಂದಿಗೆ ಮೈನಸ್ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಲೆಕ್ಕಹಾಕಿದ್ದಕ್ಕೆ ವಿರುದ್ಧವಾಗಿರುತ್ತದೆ ಈಗ ನೀವು ಈ ರೂಪದಲ್ಲಿ ಪ್ರತಿನಿಧಿಸಲು ಬಯಸದಿದ್ದರೆ ಆದರೆ ನೀವು vba ರೂಪದಲ್ಲಿ ಪ್ರತಿನಿಧಿಸಲು ಬಯಸಿದರೆ ಅದು vabಗೆ ವಿರುದ್ಧವಾಗಿರುತ್ತದೆ ನೀವು ಹೇಗೆ ಪ್ರತಿನಿಧಿಸುತ್ತೀರಿ ನೀವು vab ಅನ್ನು vba ಮೈನಸ್ ಹೊರತುಪಡಿಸಿ ಏನೂ ಅಲ್ಲ ಎಂದು ಹೇಳಬಹುದು ಆದ್ದರಿಂದ ಮೂಲತಃ ನೀವು ಅಂಶದ ಟರ್ಮಿನಲ್ಗಳನ್ನು ಪರಸ್ಪರ ಬದಲಾಯಿಸುತ್ತಿದ್ದೀರಿ ಮತ್ತು ಅಂತಿಮವಾಗಿ ನಾವು ಹಿಂದಿನ ಚಿತ್ರದಲ್ಲಿ ತೋರಿ ಋಣಾತ್ಮಕತೆ ಯನ್ನು ಪಡೆಯುತ್ತೀರಿ ಆದ್ದರಿಂದ ಸರ್ಕ್ಯೂಟ್ ಸಿದ್ಧಾಂತದಲ್ಲಿ ನಾವು ಸಾಮಾನ್ಯವಾಗಿ ಉತ್ತರಗಳನ್ನು ವೋಲ್ಟೇಜ್ ಮತ್ತು ಕರೆಂಟ್ ರೂಪದಲ್ಲಿ ಪ್ರತಿನಿಧಿಸುವವರೆಗೆ ಮತ್ತು ಅದನ್ನು ನಿರ್ದಿಷ್ಟಪಡಿಸುವವರೆಗೆ ಪ್ರತಿನಿಧಿಸುತ್ತೇವೆ ಏಕೆಂದರೆ ಇವು ನಮ್ಮ ವಿದ್ಯುತ್ ಸರ್ಕ್ಯೂಟ್ನಲ್ಲಿರುವ ಎರಡು ಮೂಲ ಅಂಶಗಳಾಗಿವೆ ಈಗ ನಾವು ಯಾವಾಗಲೂ ವೋಲ್ಟೇಜ್ ಮತ್ತು ಕರೆಂಟ್ ನೊಂದಿಗೆ ಔಟ್ಪುಟ್ನಂತೆ ಹೋಗುವುದಿಲ್ಲ ನಮಗೆ ಕೆಲವೊಮ್ಮೆ ಪವರ್ ಶಕ್ತಿ ಮತ್ತು ಶಕ್ತಿಯ ಅಗತ್ಯವಿರುತ್ತದೆ ಆದ್ದರಿಂದ ಪ್ರಾಯೋಗಿಕ ಉದ್ದೇಶಕ್ಕಾಗಿ ವಿದ್ಯುತ್ ಸಾಧನವು ಎಷ್ಟು ಶಕ್ತಿಯನ್ನು ನಿಭಾಯಿಸಬಲ್ಲದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಏಕೆಂದರೆ ನಿಮ್ಮ ವಿದ್ಯುತ್ ಬಿಲ್ ಪಾವತಿಸುವಾಗ ನೀವು ಎಷ್ಟು ಯೂನಿಟ್ಗಳನ್ನು ಬಳಸಿದ್ದೀರಿ ಎಂಬ ರೂಪದಲ್ಲಿ ವಿದ್ಯುತ್ ಬಿಲ್ ಪಾವತಿಸುತ್ತೀರಿ 1 ಯುನಿಟ್ 1 ಕಿಲೋವ್ಯಾಟ್ ಗಂಟೆಗೆ ಸಮಾನವಾಗಿರುತ್ತದೆ 1 ಕಿಲೋವ್ಯಾಟ್ ಎಂದರೆ ನೀವು ವಿದ್ಯುತ್ ಬಳಸುವ ಅವಧಿಯಿಂದ ಗುಣಿಸಿದಾಗ ಬರುವ ವಿದ್ಯುತ್electricity ಆದ್ದರಿಂದ ಆ ನಿರ್ದಿಷ್ಟ ಕ್ಷಣದಲ್ಲಿ ನೀವು ಎಷ್ಟು ಶಕ್ತಿಯನ್ನು ಬಳಸಿದ್ದೀರಿ ಎಂಬುದನ್ನು ಕಂಡುಹಿಡಿಯಲು ನಿಮಗೆ ಕೆಲವೊಮ್ಮೆ ವಿದ್ಯುತ್ ಲೆಕ್ಕಾಚಾರದ ಅಗತ್ಯವಿದೆ ಎಂದರ್ಥ ಶಕ್ತಿಯನ್ನು ಪಡೆಯಲು ನೀವು ಬಳಕೆಯ ಸಮಯವನ್ನು ನೀವು ಎಷ್ಟು ಶಕ್ತಿಯನ್ನು ಬಳಸಿದ್ದೀರಿ ಎಂದು ತಿಳಿಯಲು ಶಕ್ತಿಯನ್ನು ಗುಣಿಸುತ್ತೀರಿ ಆದ್ದರಿಂದ ನಮ್ಮ ದಿನನಿತ್ಯದ ವಿದ್ಯುತ್ ಬಿಲ್ ಲೆಕ್ಕಾಚಾರಕ್ಕೆ ನಿಮಗೆ ಶಕ್ತಿಯ ಲೆಕ್ಕಾಚಾರ ಮತ್ತು ಶಕ್ತಿಯ ಅಗತ್ಯವಿರುತ್ತದೆ ಆದ್ದರಿಂದ ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಗೆ ಶಕ್ತಿ ಮತ್ತು ಶಕ್ತಿಯು ಸಹ ಪ್ರಮುಖ ಭಾಗವಾಗಿದೆ ಈಗ ವಿದ್ಯುತ್ ಮತ್ತು ಶಕ್ತಿಯನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂದು ಕಂಡುಹಿಡಿಯಲು ಪ್ರಯತ್ನಿಸೋಣ ಏಕೆಂದರೆ ಇವುಗಳು ವೋಲ್ಟೇಜ್ ಮತ್ತು ಕರೆಂಟ್ನಿಂದ ಹುಟ್ಟಿಕೊಂಡಿವೆ ಆದ್ದರಿಂದ ನಾವು ಹೇಗೆ ಲೆಕ್ಕ ಹಾಕುತ್ತೇವೆ ಶಕ್ತಿಯು ಶಕ್ತಿಯನ್ನು ವಿಸ್ತರಿಸುವ ಅಥವಾ ಹೀರಿಕೊಳ್ಳುವ ಸಮಯದ ದರವಲ್ಲ ಆದ್ದರಿಂದ ಗಣಿತದ ದೃಷ್ಟಿಯಿಂದ ನಾವು ಅದನ್ನು p≜dwdt ನಂತೆ ಪ್ರತಿನಿಧಿಸಬಹುದು ಅದು ಶಕ್ತಿಯ ಬದಲಾವಣೆಯ ದರ ಶಕ್ತಿಯನ್ನು ವ್ಯಾಟ್ಗಳಲ್ಲಿ ಅಳೆಯಲಾಗುತ್ತದೆ ಮತ್ತು ಶಕ್ತಿಯನ್ನು ಜೂಲ್ಗಳಲ್ಲಿ ಅಳೆಯಲಾಗುತ್ತದೆ ಈಗ ನಾವು ಈ ಹಿಂದೆ ಚರ್ಚಿಸಿದ ಎರಡು ಮೂಲಭೂತ ಪ್ರಮಾಣಗಳ ರೂಪದಲ್ಲಿ ವಿದ್ಯುತ್ p ಮೌಲ್ಯವನ್ನು ಕಂಡುಹಿಡಿಯಲು ನೀವು ಬಯಸಿದರೆ ಅದು ವೋಲ್ಟೇಜ್ ಮತ್ತು ಕರೆಂಟ್ ವಿದ್ಯುತ್ p ಮೌಲ್ಯವನ್ನು ನೀವು ಹೇಗೆ ಕಂಡುಹಿಡಿಯುತ್ತೀರಿ ನೀವು p≜dwdt ಸಮೀಕರಣವನ್ನು ನೋಡುತ್ತೀರಿ ಈಗ ನೀವು dwdtdwdq dqdt ಅನ್ನು ವ್ಯಕ್ತಪಡಿಸಿದರೆ ನೀವು ವಿದ್ಯುತ್ p ನ ಅಭಿವ್ಯಕ್ತಿಯನ್ನು ವೋಲ್ಟೇಜ್ ಮತ್ತು ಕರೆಂಟ್current ರೂಪದಲ್ಲಿ ಪಡೆಯುತ್ತೀರಿ ಹಿಂದಿನ ಸ್ಲೈಡ್ ಮತ್ತು ಕರೆಂಟ್ ಇದ್ದಲ್ಲಿ ನಾವು ಚರ್ಚಿಸಿದ ವೋಲ್ಟೇಜ್ ಹೊರತುಪಡಿಸಿ dwdq ಏನೂ ಅಲ್ಲ ನಿರ್ದಿಷ್ಟ ಅಂಶದ ಮೂಲಕ ಹಾದುಹೋಗುವ ಚಾರ್ಜ್ ಬದಲಾವಣೆಯ ದರವನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದರೊಂದಿಗೆ ನೀವು p ನ ಮೌಲ್ಯವನ್ನು ವೋಲ್ಟೇಜ್ ಮತ್ತು ಕರೆಂಟ್ ಗುಣಾಕಾರವಾಗಿ ಲೆಕ್ಕ ಹಾಕಬಹುದು ಆದ್ದರಿಂದ ಒಂದು ಅಂಶದಿಂದ ಎಷ್ಟು ಶಕ್ತಿಯನ್ನು ಹೀರಿಕೊಳ್ಳಲಾಗುತ್ತದೆ ಅಥವಾ ಪೂರೈಸಲಾಗುತ್ತಿದೆ ಎಂಬುದನ್ನು ನೀವು ಕಂಡುಹಿಡಿಯಬಹುದು ಏಕೆಂದರೆ ಅದು ಅಂಶದಾದ್ಯಂತ ವೋಲ್ಟೇಜ್ನ ಉತ್ಪನ್ನವಾಗಿದೆ ಮತ್ತು ನಿರ್ದಿಷ್ಟ ಅಂಶದ ಮೂಲಕ ಪ್ರಸ್ತುತ ಹಾದುಹೋಗುತ್ತದೆ ಆದರೆ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ಶಕ್ತಿ p ಎಂಬುದು ಸಮಯಕ್ಕೆ ಬದಲಾಗುವ ಸಮಯ ಮತ್ತು ಇದನ್ನು ತ್ವರಿತ ಶಕ್ತಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಸೈನುಸೈಡಲ್ ತರಂಗರೂಪಗಳನ್ನು ವಿವರವಾಗಿ ಚರ್ಚಿಸಿದಾಗ ನಾವು ತತ್ಕ್ಷಣದ ಶಕ್ತಿ ಮತ್ತು ಸರಾಸರಿ ಶಕ್ತಿಯ ನಡುವಿನ ಸಂಬಂಧವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತೇವೆ ಏಕೆಂದರೆ ಇದು dc ಕರೆಂಟ್ಗಳಿಗಿಂತ ac ಕರೆಂಟ್ಗಳಿಗೆ ಹೆಚ್ಚು ಮುಖ್ಯವಾದ ಪ್ರಮುಖ ಪರಿಕಲ್ಪನೆಯಾಗಿದೆ ಏಕೆಂದರೆ dc ಕರೆಂಟ್ಗಳಲ್ಲಿ ನೀವು ಸರಳವಾಗಿ ಹೇಳಬಹುದು ಆ ಶಕ್ತಿ p ಎಂಬುದು ವೋಲ್ಟೇಜ್ ಮತ್ತು ಕರೆಂಟ್ ಉತ್ಪನ್ನವಲ್ಲ ಆದರೆ ac ಯಲ್ಲಿ ಅದು ಸರಾಸರಿ ಶಕ್ತಿಯಾದರೂ ಈ ರೀತಿ ಅನುಸರಿಸುವುದಿಲ್ಲ ತತ್ಕ್ಷಣದ ಶಕ್ತಿ ಖಂಡಿತವಾಗಿಯೂ ತತ್ಕ್ಷಣದ ವೋಲ್ಟೇಜ್ ಮತ್ತು ತತ್ಕ್ಷಣದ ಕರೆಂಟ್ನ ಉತ್ಪನ್ನವಾಗಿರುತ್ತದೆ ಈಗ ಶಕ್ತಿಯು ಸಕಾರಾತ್ಮಕ ಚಿಹ್ನೆಯನ್ನು ಹೊಂದಿದೆ ಎಂದರೆ ಇದರರ್ಥ ಶಕ್ತಿಯನ್ನು ಅಂಶಕ್ಕೆ ತಲುಪಿಸಲಾಗುತ್ತದೆ ಅಥವಾ ಹೀರಿಕೊಳ್ಳಲಾಗುತ್ತದೆ ಆದ್ದರಿಂದ ಈಗ ಈ ನಿರ್ದಿಷ್ಟ ಅಂಕಿ ಅಂಶವನ್ನು ನೋಡಿ ಧನಾತ್ಮಕ ಟರ್ಮಿನಲ್ ಮೂಲಕ ವಿದ್ಯುತ್ ಕರೆಂಟ್ವು ಹರಿಯುತ್ತಿದ್ದರೆ ಆ ನಿರ್ದಿಷ್ಟ ಅಂಶದಿಂದ ಶಕ್ತಿಯನ್ನು ಹೀರಿಕೊಳ್ಳಲಾಗುತ್ತಿದೆ ಎಂದು ನೀವು ಹೇಳುತ್ತೀರಿ ಆದರೆ ಧನಾತ್ಮಕ ಅಂಶದಿಂದ ಕರೆಂಟ್ವು ಹೊರಬರುತ್ತಿದ್ದರೆ ಆ ಅಂಶದಿಂದ ಶಕ್ತಿಯನ್ನು ಪೂರೈಸಲಾಗುತ್ತಿದೆ ಅದಕ್ಕಾಗಿಯೇ ಈ ಅಭಿವ್ಯಕ್ತಿಯಲ್ಲಿ ನಕಾರಾತ್ಮಕ ಚಿಹ್ನೆ ಬರುತ್ತಿದೆ ಆದ್ದರಿಂದ ಚಿಹ್ನೆ ಸಮಾವೇಶವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಚಿಹ್ನೆಗಳನ್ನು ಸರಿಯಾಗಿ ಪ್ರತಿನಿಧಿಸುವಲ್ಲಿ ನೀವು ತಪ್ಪು ಮಾಡಿದರೆ ನೀವು ಪವರ್ ಮೌಲ್ಯವನ್ನು ಲೆಕ್ಕಹಾಕುವಲ್ಲಿ ಕೆಲವು ತಪ್ಪುಗಳನ್ನು ಮಾಡುತ್ತೀರಿ ಈಗ ಹಿಂದಿನ ಚಿತ್ರದಲ್ಲಿ ತೋರಿಸಿರುವವರಿಗೆ ವೋಲ್ಟೇಜ್ ಧ್ರುವೀಯತೆ ಮತ್ತು ಪ್ರಸ್ತುತ ದಿಕ್ಕನ್ನು ದೃಡೀಕರಿಸಬೇಕು ಆದ್ದರಿಂದ ಈ ನಿರ್ದಿಷ್ಟ ಚಿಹ್ನೆ ಸಂಪ್ರದಾಯಗಳಿಂದ ನಾವು ಏನು ಪ್ರತಿನಿಧಿಸುತ್ತೇವೆ ಈ ಚಿಹ್ನೆ ಸಮಾವೇಶವನ್ನು ನಿಷ್ಕ್ರಿಯ ಚಿಹ್ನೆ ಸಮಾವೇಶ ಎಂದು ಕರೆಯಲಾಗುತ್ತದೆ ಅಂಶದ ಧನಾತ್ಮಕ ಟರ್ಮಿನಲ್ ಮೂಲಕ ಕರೆಂಟ್ವು ಪ್ರವೇಶಿಸಿದಾಗ ಅದು ತೃಪ್ತಿಯಾಗುತ್ತದೆ ವಿದ್ಯುತ್ ಬಳಕೆ ಸಕಾರಾತ್ಮಕವಾಗಿದೆ ಮತ್ತು ಋಣಾತ್ಮಕ ಟರ್ಮಿನಲ್ ಮೂಲಕ ಕರೆಂಟ್ವು ಪ್ರವೇಶಿಸಿದಾಗ ವಿದ್ಯುತ್ p v i ಆಗಿದೆ ಇದರರ್ಥ ಈ ಅಂಶದಿಂದ ವಿದ್ಯುತ್ ಸರಬರಾಜು ಆಗುತ್ತಿದೆ ಈಗ ಈ ನಿರ್ದಿಷ್ಟ ಅಂಶವು ಸಂರಕ್ಷಣೆಯ ಕಾನೂನನ್ನು ಅನುಸರಿಸುತ್ತದೆ ಇದರರ್ಥ ಒಬ್ಬರು ಶಕ್ತಿಯನ್ನು ಪೂರೈಸಬೇಕು ಇನ್ನೊಬ್ಬರು ಶಕ್ತಿಯನ್ನು ಬಳಸಬೇಕು ಮತ್ತು ಈ ಕಾರಣಕ್ಕಾಗಿ ಸರ್ಕ್ಯೂಟ್ನಲ್ಲಿ ನಿಮ್ಮ ಬೀಜಗಣಿತದ ಶಕ್ತಿಯು ಯಾವಾಗಲೂ 0 ಆಗಿರುತ್ತದೆ ಈಗ t0 ರಿಂದ ಕಾಲಕಾಲಕ್ಕೆ ಕೆಲವು ಅಂಶಗಳಿಂದ ಹೀರಿಕೊಳ್ಳಲ್ಪಟ್ಟ ಅಥವಾ ಸರಬರಾಜು ಮಾಡಲಾದ ಶಕ್ತಿಯ ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಲಾಗಿದೆ ಎಂದು ಭಾವಿಸೋಣ ನೀವು ಹೇಗೆ ಲೆಕ್ಕ ಹಾಕುತ್ತೀರಿ t0 ರಿಂದ ಸಮಯದ t ನಡುವಿನ ಸಮಯಕ್ಕೆ ಸಂಬಂಧಿಸಿದಂತೆ ನೀವು ಕೇವಲ ಶಕ್ತಿಯನ್ನು ಸಂಯೋಜಿಸಬೇಕು ಮತ್ತು ಹಿಂದಿನ ಸ್ಲೈಡ್ನಲ್ಲಿ ನಾವು ಚರ್ಚಿಸಿದ ಸಮಾವೇಶದ ಆಧಾರದ ಮೇಲೆ ಅಂಶದಿಂದ ಸರಬರಾಜು ಮಾಡಲ್ಪಟ್ಟ ಅಥವಾ ಹೀರಿಕೊಳ್ಳುವ ಶಕ್ತಿಯ ಮೌಲ್ಯವನ್ನು ನೀವು ಪಡೆಯುತ್ತೀರಿ ಹಾಗಾದರೆ ಶಕ್ತಿ ಎಂದರೇನು ಶಕ್ತಿಯು ಕೆಲವು ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಅದನ್ನು ಜೂಲ್ಗಳಲ್ಲಿ ಅಳೆಯಲಾಗುತ್ತದೆ ಈಗ ನಾವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಇದರಿಂದ ನೀವು ಶಕ್ತಿ ಮತ್ತು ಶಕ್ತಿಯ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು ಪ್ರಶ್ನೆಯನ್ನು ಈ ರೀತಿ ನೀಡಲಾಗಿದೆ ಎಂದು ಭಾವಿಸೋಣ ಶಕ್ತಿಯ ಮೂಲವು 2 ಆಂಪಿಯರ್ನ ಸ್ಥಿರ ಕರೆಂಟ್ ಅನ್ನು 10 ಸೆಕೆಂಡುಗಳ ಕಾಲ ಬೆಳಕಿನ ಬಲ್ಬ್ ಮೂಲಕ ಹರಿಯುವಂತೆ ಮಾಡುತ್ತದೆ 3 ಕಿಲೋ ಜೌಲ್ ಅನ್ನು ಬೆಳಕು ಮತ್ತು ಶಾಖ ಶಕ್ತಿಯ ರೂಪದಲ್ಲಿ ನೀಡಿದರೆ ಬಲ್ಬ್ನಾದ್ಯಂತ ವೋಲ್ಟೇಜ್ ಡ್ರಾಪ್ ಎಂದರೇನು ಈಗ ಏನು ನೀಡಲಾಗಿದೆ ನೀವು ಕರೆಂಟ್ i ಪಡೆದುಕೊಂಡಿದ್ದೀರಿ ನಿಮಗೆ ಸಮಯ ∆t ಸಿಕ್ಕಿದೆ ಮತ್ತು ಈಗ ಬಳಸಿದ ಶಕ್ತಿಯ ಮೌಲ್ಯವನ್ನು ಸಹ ಪಡೆದುಕೊಂಡಿದ್ದೀರಿ ಆದ್ದರಿಂದ ಮೊದಲು ನೀವು ಏನು ಮಾಡಬೇಕು ವೋಲ್ಟೇಜ್ನ ಅಭಿವ್ಯಕ್ತಿ ಏನೆಂದು ನೀವು ನೆನಪಿಸಿಕೊಳ್ಳಬೇಕು ಅದು ನಿರ್ದಿಷ್ಟ ಅಂಶದ ಮೂಲಕ ಹರಿಯುವ ಶುಲ್ಕಗಳಿಗೆ ಸಂಬಂಧಿಸಿದಂತೆ ಶಕ್ತಿಯ ಬದಲಾವಣೆಯನ್ನು ಹೊರತುಪಡಿಸಿ ಏನೂ ಅಲ್ಲ ಈಗ ಈ ಪ್ರಶ್ನೆಯಲ್ಲಿ ಈ ನಿರ್ದಿಷ್ಟ ಪ್ರಮಾಣವನ್ನು ನೀಡಲಾಗಿದೆ ನೀವು ∆q ಮೌಲ್ಯವನ್ನು ಕಂಡುಹಿಡಿಯಬೇಕು ಆದರೆ ∆q ಕರೆಂಟ್ ಮತ್ತು ಸಮಯದ ಉತ್ಪನ್ನವಲ್ಲ ಸಮಯವನ್ನು 10 ಸೆಕೆಂಡುಗಳಾಗಿ ನೀಡಲಾಗಿದೆ ಅಂಶದ ಮೂಲಕ ಹರಿಯುವ ಕರೆಂಟ್ 2 ಆಂಪಿಯರ್ಗಳು ಇದರರ್ಥ 20 ಕೂಲಂಬ್ಸ್ ಚಾರ್ಜ್ ಅನ್ನು ಅಂಶದ ಮೂಲಕ ವರ್ಗಾಯಿಸಲಾಗುತ್ತಿದೆ ಮತ್ತು ಈಗ ಈ ಮೌಲ್ಯವನ್ನು ಬಳಸಿಕೊಂಡು ನೀವು ಅಂಶದಾದ್ಯಂತ ವೋಲ್ಟೇಜ್ ಡ್ರಾಪ್ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಅಂಶವು ಬೆಳಕಿನ ಬಲ್ಬ್ ಆಗಿದೆ ಆದ್ದರಿಂದ ಬೆಳಕಿನ ಬಲ್ಬ್ನಾದ್ಯಂತ ವೋಲ್ಟೇಜ್ ಡ್ರಾಪ್ 115 ವೋಲ್ಟ್ ಆಗಿ ಹೊರಬರುತ್ತದೆ ಈಗ ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಒಂದು ಸಮಯದಲ್ಲಿ ಒಂದು ಅಂಶಕ್ಕೆ ತಲುಪಿಸುವ ಶಕ್ತಿಯನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ಅದರ ಧನಾತ್ಮಕ ಅಂಶವನ್ನು ಪ್ರವೇಶಿಸುವ ಕರೆಂಟ್ 5cos 60πt A ಮತ್ತು ವೋಲ್ಟೇಜ್ v3i ಆಗಿದ್ದರೆ 3 ಮಿಲಿಸೆಕೆಂಡಿಗೆ ಸಮಾನವಾಗಿರುತ್ತದೆ ಆದ್ದರಿಂದ 3i ಎಂದರೆ ವೋಲ್ಟೇಜ್ ಕರೆಂಟ್ವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ಏನು ಮಾಡಬೇಕು ನೀವು ಮೊದಲು ವೋಲ್ಟೇಜ್ಗಾಗಿvoltage ಅಭಿವ್ಯಕ್ತಿಯನ್ನು ಕಂಡುಹಿಡಿಯಬೇಕು ಆದ್ದರಿಂದ ವೋಲ್ಟೇಜ್ 3i ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಅದು 3 ಅನ್ನು 3 i ಯಿಂದ ಗುಣಿಸಿದಾಗ ಅದು 15cos 60πt ಆಗಿರುತ್ತದೆ ಈಗ ನೀವು ಶಕ್ತಿಯ ಮೌಲ್ಯವನ್ನು ಕಂಡುಹಿಡಿಯಬೇಕು p vi ಆದ್ದರಿಂದ ಅದು 7560πt ಎಂದು ಹೊರಬರುತ್ತದೆ ಈಗ t ಸಮಯದಲ್ಲಿ ಒಂದು ಅಂಶಕ್ಕೆ ತಲುಪಿಸುವ ಶಕ್ತಿಯು 3 ಮಿಲಿಸೆಕೆಂಡುಗಳಿಗೆ ಸಮಾನವಾಗಿರುತ್ತದೆ ಎಂದು ನೀವು ಕಂಡುಹಿಡಿಯಬೇಕು ಇದರರ್ಥ ನೀವು t ಅನ್ನು 3 ಮಿಲಿಸೆಕೆಂಡುಗಳ ಮೌಲ್ಯದೊಂದಿಗೆ ಬದಲಾಯಿಸಬೇಕಾಗಿದೆ ಮತ್ತು ನೀವು ಸರಳೀಕರಿಸಿದಾಗ 53 48 ವ್ಯಾಟ್ಗಳ ಒಂದು ಅಂಶಕ್ಕೆ ಶಕ್ತಿಯನ್ನು ತಲುಪಿಸಲಾಗುತ್ತದೆ ಈಗ ಹಿಂದಿನ ಸಮಸ್ಯೆಯಲ್ಲಿದ್ದರೆ 3i ಬದಲಿಗೆ ವೋಲ್ಟೇಜ್ v3didtಮತ್ತು ಇತರ ವಿಷಯಗಳು ಒಂದೇ ಆಗಿದ್ದರೆ ಮತ್ತು ಸಮಯ t ಮತ್ತೆ 3 ಮಿಲಿಸೆಕೆಂಡುಗಳಿಗೆ ಸಮಾನವಾಗಿರುತ್ತದೆ ನೀವು ಹೇಗೆ ಲೆಕ್ಕ ಹಾಕುತ್ತೀರಿ ಈಗ ವೋಲ್ಟೇಜ್ ಮೌಲ್ಯವನ್ನು ನೀವು ಕರೆಂಟ್ i ಯ ಮೌಲ್ಯವನ್ನು ಪ್ರತ್ಯೇಕಿಸುವ ಮೂಲಕ ಕಂಡುಹಿಡಿಯಬೇಕಾಗುತ್ತದೆ ಆದ್ದರಿಂದ ಹಿಂದಿನ ಉದಾಹರಣೆಯಲ್ಲಿ ನಾವು ನೋಡಿದ ಕರೆಂಟ್ i 5cos 60πt ಆದ್ದರಿಂದ ನೀವು ಡಿಫರೆನ್ಸಏಟ್ ಮಾಡಿದರೆ 60π5sin 60πt ಅನ್ನು ಪಡೆಯುತ್ತೀರಿ ಮತ್ತು ಇದರೊಂದಿಗೆ ನೀವು ವೋಲ್ಟೇಜ್ v ಮೌಲ್ಯವನ್ನು 900πsin 60πt ಎಂದು ಪಡೆಯುತ್ತೀರಿ ಆದರೆ ಶಕ್ತಿ p vi ಹಿಂದಿನ ಉದಾಹರಣೆಯಲ್ಲಿ ನಾವು ಪಡೆದ ಕರೆಂಟ್ ಅಭಿವ್ಯಕ್ತಿಯೊಂದಿಗೆ ನೀವು ವೋಲ್ಟೇಜ್ v ಅನ್ನು ಸರಳವಾಗಿ ಗುಣಿಸಬೇಕು ನಾವು pvi 4500sin 60πt cos 60πt W ಅನ್ನು ಪಡೆಯುತ್ತೇವೆ ಈಗ ಸಮಯವು 3 ಮಿಲಿಸೆಕೆಂಡಿಗೆ ಸಮನಾಗಿರುತ್ತದೆ ನೀವು t ಅನ್ನು 3 ಮಿಲಿಸೆಕೆಂಡ್ನೊಂದಿಗೆ ಬದಲಾಯಿಸಬೇಕು ಮತ್ತು ಅಭಿವ್ಯಕ್ತಿಯನ್ನು ಸರಳಗೊಳಿಸಿದರೆ ನಿಮಗೆ ಮೈನಸ್ 6 396 ಕಿಲೋವ್ಯಾಟ್ ಮೌಲ್ಯ ಸಿಗುತ್ತದೆ ಈಗ ನೀವು ನೋಡುವ ವಿದ್ಯುತ್ ಸರ್ಕ್ಯೂಟ್ನಲ್ಲಿನ ವಿವಿಧ ಸರ್ಕ್ಯೂಟ್ ಅಂಶಗಳು ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ಮೂಲತಃ ನೀವು ನೋಡುವ ಎರಡು ರೀತಿಯ ಅಂಶಗಳಿವೆ ಒಂದು ನಿಷ್ಕ್ರಿಯ ಅಂಶ ಮತ್ತು ಇನ್ನೊಂದು ಸಕ್ರಿಯ ಅಂಶ ಆದ್ದರಿಂದ ಸಕ್ರಿಯ ಅಂಶ ಎಂದರೇನು ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವಿರುವ ಅಂಶವನ್ನು ಸಕ್ರಿಯ ಅಂಶ ಎಂದು ಕರೆಯಲಾಗುತ್ತದೆ ಆದರೆ ನಿಷ್ಕ್ರಿಯ ಅಂಶವು ಶಕ್ತಿಯನ್ನು ಉತ್ಪಾದಿಸುವುದಿಲ್ಲ ಆದ್ದರಿಂದ ಆ ನಿಷ್ಕ್ರಿಯ ಅಂಶಗಳು ಯಾವುವು ಇವು ಪ್ರತಿರೋಧಕಗಳುresistors ಕೆಪಾಸಿಟರ್ಗಳು ಮತ್ತು ಪ್ರಚೋದಕಗಳು ಮತ್ತು ಸಕ್ರಿಯ ಅಂಶಗಳು ಯಾವುವು ಸಕ್ರಿಯ ಅಂಶಗಳು ಜನರೇಟರ್ಗಳು ಬ್ಯಾಟರಿಗಳು ಕಾರ್ಯಾಚರಣೆಯ ಆಂಪ್ಲಿಫೈಯರ್ಗಳಂತೆ ಆದ್ದರಿಂದ ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಗೆ ಪ್ರಮುಖವಾದ ಸಕ್ರಿಯ ಅಂಶಗಳು ಯಾವುವು ಪ್ರಮುಖವಾದುದು ವೋಲ್ಟೇಜ್ ಮತ್ತು ಕರೆಂಟ್ಮೂಲಗಳು ಏಕೆಂದರೆ ಸಾಮಾನ್ಯವಾಗಿ ನೀವು ಯಾವುದೇ ವಿದ್ಯುತ್ ಸರ್ಕ್ಯೂಟ್ ಅನ್ನು ಪರಿಹರಿಸುವಾಗ ವೋಲ್ಟೇಜ್ ಮತ್ತು ಕರೆಂಟ್ವನ್ನು ವಿದ್ಯುತ್ ಸರಬರಾಜಿಗೆ ಮೂಲವಾಗಿ ನೀಡಲಾಗುತ್ತದೆ ಎಂದು ಸಾಮಾನ್ಯವಾಗಿ ನೋಡುತ್ತೀರಿ ಈಗ ಎರಡು ವಿಭಿನ್ನ ರೀತಿಯ ಮೂಲಗಳಿವೆ ಎಂದು ನೀವು ನೋಡುತ್ತೀರಿ ಅಂದರೆ ಸ್ವತಂತ್ರ ಮತ್ತು ಇನ್ನೊಂದು ಅವಲಂಬಿತವಾಗಿದೆ ಆದ್ದರಿಂದ ನೀವು ಆದರ್ಶ ಸ್ಥಿತಿಯನ್ನು ನೋಡಿದರೆ ಆದರ್ಶ ಸ್ಥಿತಿಯಲ್ಲಿ ಆದರ್ಶ ಸ್ವತಂತ್ರ ಮೂಲವು ನಿರ್ದಿಷ್ಟ ಸರ್ಕ್ಯೂಟ್ ಅಂಶಗಳಿಂದ ಸಂಪೂರ್ಣವಾಗಿ ಸ್ವತಂತ್ರವಾದ ನಿರ್ದಿಷ್ಟ ವೋಲ್ಟೇಜ್ ಅಥವಾ ಕರೆಂಟ್ವನ್ನು ಒದಗಿಸುತ್ತದೆ ಈ ಸಂದರ್ಭದಲ್ಲಿ ಆದರ್ಶ ಸ್ವತಂತ್ರ ವೋಲ್ಟೇಜ್ ಮೂಲವು ಅದರ ಟರ್ಮಿನಲ್ ವೋಲ್ಟೇಜ್ ಅನ್ನು ನಿರ್ವಹಿಸಲು ಅಗತ್ಯವಾದ ಯಾವುದೇ ಕರೆಂಟ್ ಸರ್ಕ್ಯೂಟ್ ಮಾಡಲು ನೀಡುತ್ತದೆ ಏಕೆಂದರೆ ಆದರ್ಶ ವೋಲ್ಟೇಜ್ ಮೂಲದ ಸಂದರ್ಭದಲ್ಲಿ ನಿಮ್ಮ ಟರ್ಮಿನಲ್ ವೋಲ್ಟೇಜ್ ಯಾವಾಗಲೂ ಸ್ಥಿರವಾಗಿರುತ್ತದೆ ಮತ್ತು ಇದು ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಸಮತೋಲನ ಸಮೀಕರಣವನ್ನು ಪೂರೈಸಲು ಅಗತ್ಯವಾದ ಶಕ್ತಿಯನ್ನು ಪೂರೈಸುತ್ತದೆ ಈಗ ಬ್ಯಾಟರಿಗಳಂತಹ ಭೌತಿಕ ಮೂಲಗಳು ಆದರ್ಶ್ ವೋಲ್ಟೇಜ್ ಮೂಲಗಳಿಗೆ ಅಂದಾಜು ಎಂದು ಪರಿಗಣಿಸಬಹುದು ಅವು ಆದರ್ಶ ವೋಲ್ಟೇಜ್ ಮೂಲಗಳಲ್ಲ ಏಕೆಂದರೆ ಬ್ಯಾಟರಿಗೆ ತನ್ನದೇ ಆದ ನಷ್ಟವಿದೆ ಆ ಕಾರಣದಿಂದಾಗಿ ನೀವು ಸ್ವಲ್ಪ ಸಮಯದ ನಂತರ ಬ್ಯಾಟರಿಯಿಂದ ವಿದ್ಯುತ್ ಸರಬರಾಜು ಮಾಡುತ್ತಿರುವಾಗ ಟರ್ಮಿನಲ್ ವೋಲ್ಟೇಜ್ ಕಡಿಮೆಯಾಗುತ್ತದೆ ಆದರೆ ಪ್ರಾಯೋಗಿಕ ಉದ್ದೇಶಕ್ಕಾಗಿ ಬ್ಯಾಟರಿಯನ್ನು ಆದರ್ಶ ವೋಲ್ಟೇಜ್ ಮೂಲವೆಂದುideal voltage source ಪರಿಗಣಿಸಬಹುದು ಆದ್ದರಿಂದ ಆದರ್ಶ ಅವಲಂಬಿತ ಮೂಲideal voltage source ನೀವು ಅದರ ಬಗ್ಗೆ ಮಾತನಾಡುತ್ತಿದ್ದರೆ ಮೂಲ ಪ್ರಮಾಣವನ್ನು ಮತ್ತೊಂದು ವೋಲ್ಟೇಜ್ ಅಥವಾ ಕರೆಂಟ್ನಿಂದ ನಿಯಂತ್ರಿಸಲಾಗುತ್ತದೆ ಎಂದರ್ಥ ಇದರರ್ಥ ಅವಲಂಬಿತ ವೋಲ್ಟೇಜ್ ಮೂಲ ಅಥವಾ ಅವಲಂಬಿತ ಕರೆಂಟ್ ಮೂಲವಾಗಿರುವ ನಿರ್ದಿಷ್ಟ ಮೂಲವನ್ನು ನೀವು ನೋಡಿದಾಗ ಅದರ ಮೌಲ್ಯವು ಬೇರೆ ಯಾವುದೇ ಅಂಶದ ಉತ್ಪಾದನೆಯಿಂದ ಪಡೆಯಲಾಗಿದೆ ಸರ್ಕ್ಯೂಟ್ ಅಂಶವು ಪ್ರತಿರೋಧವನ್ನು ಹೊಂದಿದ್ದರೆ ಅದು ಪ್ರತಿರೋಧದಾದ್ಯಂತ ವೋಲ್ಟೇಜ್ ಡ್ರಾಪ್ ವೋಲ್ಟೇಜ್ ಮೂಲದ ಮೌಲ್ಯವನ್ನು ಪಡೆಯುತ್ತದೆ ಆದ್ದರಿಂದ ಸರ್ಕ್ಯೂಟ್ನಲ್ಲಿ ಆ ಮೂಲಗಳನ್ನು ನೀವು ಹೇಗೆ ನೋಡುತ್ತೀರಿ ಆ ಮೂಲಗಳಿಗಾಗಿ ನಿರ್ದಿಷ್ಟಪಡಿಸಿದ ಕೆಲವು ಚಿಹ್ನೆಗಳು ಸ್ವತಂತ್ರ ಮೂಲಗಳ ಸಂದರ್ಭದಲ್ಲಿ ಹೇಳುತ್ತವೆ ಇದು ಡಿಸಿ ವೋಲ್ಟೇಜ್ ಮೂಲವಾದ ಆದರ್ಶ ವೋಲ್ಟೇಜ್ ಮೂಲಕ್ಕಾಗಿ ಅನುಸರಿಸಲಾದ ಸಾಮಾನ್ಯ ಸಮಾವೇಶ ಎಂದು ನೀವು ನೋಡುತ್ತೀರಿ ಆದರ್ಶ ಕರೆಂಟ್ ಮೂಲವನ್ನು ಚಿತ್ರದಲ್ಲಿ ತೋರಿಸಿರುವ ಚಿಹ್ನೆಯಿಂದ ನಿರೂಪಿಸಲಾಗಿದೆ ಅವಲಂಬಿತ ಮೂಲಗಳನ್ನು ನೀವು ನೋಡಿದಾಗ ವಜ್ರದ ಆಕಾರವನ್ನು ಬಳಸಿಕೊಂಡು ವೋಲ್ಟೇಜ್ ಅನ್ನು ಪ್ರತಿನಿಧಿಸುತ್ತೀರಿ ಅಂದರೆ ಆದರ್ಶದಲ್ಲಿ ವೃತ್ತವನ್ನು ನೋಡುವಾಗ ನೀವು ವಜ್ರವನ್ನು ದ ತರ ನೋಡುತ್ತೀರಿ ಎಂದರ್ಥ ಅಂತೆಯೇ ಕರೆಂಟ್ ಸಂದರ್ಭದಲ್ಲಿ ನೀವು ಚೌಕವನ್ನು ಅವಲಂಬಿತ ಕರೆಂಟ್ ಮೂಲವಾಗಿ ನೋಡುತ್ತೀರಿ ಮತ್ತು ಆದರ್ಶ ಕರೆಂಟ್ ಮೂಲದ ಸಂದರ್ಭದಲ್ಲಿ ಅದು ವೃತ್ತವಾಗಿರುತ್ತದೆ ಆದ್ದರಿಂದ ಇದರೊಂದಿಗೆ ನೀವು ಸರ್ಕ್ಯೂಟ್ನಲ್ಲಿ ಸ್ವತಂತ್ರ ವೋಲ್ಟೇಜ್ ಅಥವಾ ಕರೆಂಟ್ ಮೂಲ ಅಥವಾ ಅವಲಂಬಿತ ವೋಲ್ಟೇಜ್ ಮತ್ತು ಕರೆಂಟ್ ಮೂಲವಿದೆಯೇ ಎಂದು ಪ್ರತ್ಯೇಕಿಸಬಹುದು ಆದ್ದರಿಂದ ಇದರೊಂದಿಗೆ ನಾವು ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸಬಹುದು ಮುಂದಿನ ತರಗತಿಯಲ್ಲಿ ನಾವು ಇತರ ಅಂಶಗಳ ಬಗ್ಗೆ ಇನ್ನಷ್ಟು ಚರ್ಚಿಸುತ್ತೇವೆ ಧನ್ಯವಾದಗಳು